ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳು ಎಲ್ಲರಿಗೂ ನಮಸ್ಕಾರ ನಾವು ಮಾಡ್ಯೂಲ್ಸಂಖ್ಯೆ 5 ಉಪನ್ಯಾಸ 45 ರಲ್ಲಿರುವ ಎಂಜಿನಿಯರಿಂಗ್ ಡ್ರಾಯಿಂಗ್ ಮತ್ತು ಕಂಪ್ಯೂಟರ್ ಗ್ರಾಫಿಕ್ಸ್ ಕುರಿತು ನಮ್ಮ ಎನ್ಪಿಟಿಇಎಲ್ ಆನ್ಲೈನ್ ಪ್ರಮಾಣೀಕರಣ ಕೋರ್ಸ್ಗಳಿಗೆ ಸ್ವಾಗತ ಈ ಮಾಡ್ಯೂಲ್ನಲ್ಲಿ ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳು ನಮಗೆ ಯಾವಾಗ ಬೇಕಾಗುತ್ತವೆ ಮುಖ್ಯವಾಗಿ ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳ ಪ್ರಾಮುಖ್ಯತೆಯ ಮೇಲೆ ನಾವು ಗಮನ ಹರಿಸುತ್ತೇವೆ ನಮ್ಮ ವಿಭಾಗೀಯ ವೀಕ್ಷಣೆಗಳ ವಿಷಯವನ್ನು ನಮ್ಮ ಮಾಡ್ಯೂಲ್ ಸಂಖ್ಯೆ 5 ರಲ್ಲಿ ನಾವು ಕಲಿಯಲು ಪ್ರಾರಂಭಿಸೋಣ ಮುಖ್ಯವಾಗಿ ಪ್ರಿಸ್ಮ್ಗಳು ಸಿಲಿಂಡರ್ಗಳು ಪಿರಮಿಡ್ಗಳು ಕೋನ್ಸ್ ಅಥವಾ ವಿವಿಧ ಭಾಗಗಳನ್ನು ಒಟ್ಟುಗೂಡಿಸಿ ಜೋಡಣೆ ಮಾಡಲು ಈ ಸಂಕೀರ್ಣವಾದ ವಿವರಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ವಿಭಾಗಗಳು ಬೇಕಾಗುತ್ತವೆ ವಿಭಾಗೀಯ ನೋಟವನ್ನು ರಚಿಸಲು ಮುಖ್ಯ ಕಾರಣವೆಂದರೆ ಗುಪ್ತ ರೇಖೆಗಳ ನಿರ್ಮೂಲನೆ ಇದರಿಂದಾಗಿ ರೇಖಾಚಿತ್ರವನ್ನು ಹೆಚ್ಚು ಸುಲಭವಾಗಿ ಅರ್ಥಮಾಡಿಕೊಳ್ಳಬಹುದು ಅಥವಾ ದೃಶ್ಯೀಕರಿಸಬಹುದು ಉದಾಹರಣೆಗೆ ನಾನು ಡ್ರಾಯಿಂಗ್ನಲ್ಲಿ ಸಿಲಿಂಡರ್ ಅನ್ನು ಚಿತ್ರಿಸಿದರೆ ಹಾಗೆಯೇ ನಾನು ಅದನ್ನು ಪ್ರತಿನಿಧಿಸಲು ಬಯಸಿದರೆ ಬಹುಶಃ ವೀಕ್ಷಣೆಗಳು ಅದರ ಮುಂಭಾಗದ ನೋಟ ಮತ್ತು ಅದರ ಉನ್ನತ ನೋಟವಾಗಿರುತ್ತದೆ ಅದು ಘನ ವಸ್ತು ಅಥವಾ ಟೊಳ್ಳು ವಸ್ತು ಎಂದು ತಿಳಿಯಬೇಕಾದರೆ ನಮಗೆ ಈ ರೀತಿಯ ವಿಭಾಗೀಯ ವೀಕ್ಷಣೆಗಳು ಬೇಕಾಗುತ್ತವೆ ಉದಾಹರಣೆಗೆ ಅದು ಕೇವಲ ಶೀಟ್ ಮೆಟಲ್ ಆಗಿದ್ದರೆ ನಾವು ಅದನ್ನು ಪ್ರತಿನಿಧಿಸುವಾಗ ಬಹಳ ಸಣ್ಣವಾಗಿರುತ್ತದೆ ಮುಂಭಾಗದ ನೋಟದಲ್ಲಿ ನಾವು ಕಟ್ ವಿಭಾಗವನ್ನು ಮಾಡದ ಹೊರತು ಇದು ಘನ ವಸ್ತು ಅಥವಾ ಅದು ಟೊಳ್ಳು ವಸ್ತು ಎಂದು ನಮಗೆ ತಿಳಿಯುವುದಿಲ್ಲ ಈ ಮೊದಲ ಭಾಗವನ್ನು ತೆಗೆದುಹಾಕಿ ಏನಿದೆ ಎಂಬುದನ್ನು ತೋರಿಸುತ್ತದೆ ಅದರ ಅರ್ಥ ಶೀಟ್ ಲೋಹವನ್ನು ದಪ್ಪ ರೇಖೆಯಿಂದ ಪ್ರತಿನಿದಿಸಿದಾಗ ಅದು ಆ ಕೆಂಪು ಭಾಗದೊಳಗೆ ವಸ್ತು ಇರಬಹುದೆಂದು ಸೂಚಿಸುತ್ತದೆ ಮತ್ತು ಬಿಳಿ ಭಾಗದೊಳಗೆ ಯಾವುದೇ ವಸ್ತು ಇಲ್ಲವೆಂದು ಸೂಚಿಸುತ್ತದೆ ಆ ಉದ್ದೇಶಕ್ಕಾಗಿ ನಮಗೆ ಈ ವಿಭಾಗಗಳು ಬೇಕಾಗುತ್ತವೆ ಹೆಚ್ಚಿನ ವಿವರಗಳನ್ನು ನಾವು ತರಗತಿಯ ಸಮಯದಲ್ಲಿ ಕಲಿಯೋಣ ಸಾಮಾನ್ಯವಾಗಿ ಈ ವಿಭಾಗಗಳ ಪ್ರಾತಿನಿಧ್ಯವು ಸ್ಪಷ್ಟತೆಯನ್ನು ಸುಧಾರಿಸಲು ಮತ್ತು ಭಾಗಗಳ ಆಂತರಿಕ ವೈಶಿಷ್ಟ್ಯಗಳನ್ನು ಬಹಿರಂಗಪಡಿಸಲು ಸಹಾಯ ಮಾಡುತ್ತದೆ ಮತ್ತು ಬಹಳ ಸಂಕೀರ್ಣವಾದ ಅಸೆಂಬ್ಲಿಗಳ ಈ ಆಂತರಿಕ ವೈಶಿಷ್ಟ್ಯಗಳನ್ನು ಈ ವಿಭಾಗೀಯ ಕ್ಷೇತ್ರಕ್ಕ ಯಾವಾಗಲೂ ಆದ್ಯತೆ ನೀಡಲಾಗುತ್ತದೆ ಉದಾಹರಣೆಗೆ ನಮ್ಮಲ್ಲಿ ಮಾನಿಟರ್ ಇದೆ ನಮ್ಮ ಮುಂಭಾಗದ ದೃಷ್ಟಿಯಲ್ಲಿ ನಾವು ಆಯತಾಕಾರದ ಭಾಗವನ್ನು ನೋಡುತ್ತಿದ್ದೇನೆ ಆದರೆ ಒಳಗೆ ಏನಿದೆ ಎಂಬುದರ ಬಗ್ಗೆ ನಮಗೆ ತಿಳಿದಿಲ್ಲ ಆದ್ದರಿಂದ ಆ ಉದ್ದೇಶಕ್ಕಾಗಿ ಸಾಮಾನ್ಯವಾಗಿ ಹಾಳೆಗಳನ್ನು ಚಿತ್ರಿಸುವಾಗ ಯಾರು ಈ ಕಂಪ್ಯೂಟರ್ ಮಾನಿಟರ್ಗಳನ್ನು ತಯಾರಿಸುತ್ತಾರೋ ಅಥವಾ ಬಹುಶಃ ಆ ಮಾನಿಟರ್ಗಳ ಪ್ರತ್ಯೇಕ ಘಟಕಗಳ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸುತ್ತಾರೆ ಉತ್ತಮ ಭಾಗವೆಂದರೆ ಅವರು ವಿಭಾಗೀಯ ವೀಕ್ಷಣೆಯಂತಹದನ್ನು ಪ್ರತಿನಿಧಿಸುತ್ತಾರೆ ಈ ಕಂಪ್ಯೂಟರ್ ಮಾನಿಟರ್ ಮೂಲಕ ಹಾದುಹೋಗುವ ತುಂಡನ್ನು ತಯಾರಿಸುತ್ತಾರೆ ಆದ್ದರಿಂದ ಮೇಲಿನ ಭಾಗವನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಕೆಳಗಿನ ಭಾಗವನ್ನು ದೃಶ್ಯೀಕರಿಸಬಹುದು ಇದರಿಂದ ಯಾವ ರೀತಿಯ ಎಲೆಕ್ಟ್ರಾನಿಕ್ ಘಟಕಗಳಿವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಮತ್ತು ಆ ರೀತಿಯ ರೇಖಾಚಿತ್ರಗಳು ಸಾಮಾನ್ಯವಾಗಿ ನಾವು ಈ ಉತ್ಪಾದನಾ ರೇಖೆಯಲ್ಲಿ ಸಂಚರಿಸುತ್ತವೆ ಆದ್ದರಿಂದ ಇದು ಒಬ್ಬರು ಜೋಡಣೆ ಮಾಡುವ ಒಂದು ವಿಧಾನ ಆ ದೃಷ್ಟಿಕೋನಕ್ಕಾಗಿ ವಿಭಾಗೀಯ ವೀಕ್ಷಣೆಗಳು ಬಹಳ ಸಹಾಯಕವಾಗಿವೆ ಅಥವಾ ಬಹುಶಃ ನಮ್ಮಲ್ಲಿ ಬರವಣಿಗೆಯ ಪೆನ್ ಇದೆ ಆದ್ದರಿಂದ ಮುಂಭಾಗದ ನೋಟದಿಂದ ಮೇಲಿನ ನೋಟದಿಂದ ಶಂಕು ಆಕಾರದ ಭಾಗವನ್ನು ಹೊಂದಿರುವ ಸಿಲಿಂಡರಾಕಾರದ ಭಾಗಗಳನ್ನು ನಾವು ನೋಡುತ್ತೇವೆ ಆದರೆ ಡ್ರಾಯಿಂಗ್ ಶೀಟ್ ಒಳಗೆ ತೆಳುವಾದ ದಟ್ಟವಾದ ಪುನರ್ಭರ್ತಿ ಇರುತ್ತದೆ a thin refill is present the thick refill is present ಎಂಬುದರ ಬಗ್ಗೆ ಹೇಗೆ ತಿಳಿಯುವುದು ನೀವು ಇತರ ಅಸೆಂಬ್ಲಿ ಯೋಜನೆಗಳೊಂದಿಗೆ ಸಂವಹನ ನಡೆಸುತ್ತಿರುವಾಗ ಸಾಮಾನ್ಯವಾಗಿ ನೀವು ಈ ಡ್ರಾಯಿಂಗ್ ಶೀಟ್ಗಳನ್ನು ಪ್ರಸಾರ ಮಾಡುತ್ತೀರಿ ನೀವು ಈ ವಿಭಾಗೀಯ ಪ್ರಾತಿನಿಧ್ಯವನ್ನು ಹೊಂದಿರಬೇಕಾದರೆ ಬಹುಶಃ ಅಂತಹ ರೀತಿಯ ಪುನರ್ಭರ್ತಿಯನ್ನು ಬಳಸುತ್ತಿರಬಹುದು ಆ ದೃಷ್ಟಿಕೋನಕ್ಕಾಗಿ ನಮಗೆ ಈ ವೀಕ್ಷಣೆಗಳು ಬೇಕಾಗುತ್ತವೆ ಆದ್ದರಿಂದ ಸಾಂಪ್ರದಾಯಿಕ ವಿಭಾಗದ ವೀಕ್ಷಣೆಗಳು ಆಂತರಿಕ ವೈಶಿಷ್ಟ್ಯಗಳನ್ನು ಬಹಿರಂಗಪಡಿಸಲು ವಸ್ತುವಿನ ಮೂಲಕ ಹಾದುಹೋಗುವ ಕಾಲ್ಪನಿಕ ಕಟ್ ಸಮತಲದ ಬಳಕೆಯನ್ನು ಆಧರಿಸಿವೆ ನಾವು ಅದನ್ನು ತುಂಡು ಮಾಡುವುದು ಅಲ್ಲ ಆದರೆ ಇದು ಕಾಲ್ಪನಿಕ ಪ್ರಕ್ರಿಯೆಯಂತಿದೆ ಒಬ್ಬರು ಆ ರೀತಿಯ ವಿಭಾಗೀಯ ವಿಷಯವನ್ನು ಹೊಂದಿದ್ದರೆ ಒಳಗೆ ಹಾದುಹೋಗುವಾಗ ಅವು ಹೇಗೆ ಕಾಣುತ್ತದೆ ಎಂದು ತಿಳಿಯಬಹುದು ಈ ಕಾಲ್ಪನಿಕ ಕಟ್ ಸಮತಲದ ಅನ್ನು ಡಿಸೈನರ್ ನಿಯಂತ್ರಿಸುತ್ತಾನೆ ಮತ್ತು ವಸ್ತುವಿನ ಮೂಲಕ ಸಂಪೂರ್ಣವಾಗಿ ಹೋಗಬಹುದು ನಾವು ಅದನ್ನು ಪೂರ್ಣ ವಿಭಾಗೀಯ ವೀಕ್ಷಣೆ ಎಂದು ಕರೆಯುತ್ತೇವೆ ಉದಾಹರಣೆಗೆ ನಮ್ಮಲ್ಲಿ ನೀರಿನ ಬಾಟಲ್ ಇದೆ ಮತ್ತು ನಾವು ಈ ಸಮತಲವನ್ನು ಹೊಂದಲು ಹೋದರೆ ಅದನ್ನು ತುಂಡು ಮಾಡಿ ಆದ್ದರಿಂದ ನಾವು ಹಿಂದಿನ ಭಾಗವನ್ನು ಬಿ ಮುಂಭಾಗದ ಭಾಗವನ್ನು ಎಫ್ ಎಂದು ಕರೆಯೋಣ ಈ ಮುಂಭಾಗದ ಭಾಗವನ್ನು ತೆಗೆದುಹಾಕಿ ಮತ್ತು ನೀವು ಹಿಂಭಾಗದ ಭಾಗವನ್ನು ನೋಡುತ್ತಿದ್ದರೆ ಅದು ಕಾಣುತ್ತದೆ ಬಹುಶಃ ಇದನ್ನು ಪ್ಲಾಸ್ಟಿಕ್ನಿಂದ ತುಂಬಾ ತೆಳುವಾದ ವಸ್ತುವಿನಿಂದ ತಯಾರಿಸಿದರೆ ಈ ಪ್ಲಾಸ್ಟಿಕ್ ವಸ್ತುವನ್ನು ನಾವು ಹೊಂದಿರುವ ಭಾಗ ಇದು ಮತ್ತು ಉಳಿದ ಸ್ಥಳವು ಖಾಲಿಯಾಗಿದೆ ಆದ್ದರಿಂದ ಈ ರೀತಿಯ ವಿಷಯಗಳನ್ನು ಪ್ರತಿನಿಧಿಸಲು ನಾವು ಕೆಲವು ರೀತಿಯ ಪ್ರೋಟೋಕಾಲ್ಗಳನ್ನು ಬಳಸುತ್ತೇವೆ ನಾವು ಆ ಸಾಲುಗಳನ್ನು ದೊಡ್ಡದಾಗಿ ಅಥವಾ ಕೆಲವು ರೀತಿಯ ಇಳಿಜಾರಿನ ರೇಖೆಗಳಾಗಿ ಹ್ಯಾಚಿಂಗ್ ಮತ್ತು ಮುಂತಾದವು ಈ ರೀತಿಯ ಪ್ರಾತಿನಿಧ್ಯವನ್ನು ನಾವು ಈ ವಿಭಾಗಗಳು ಮತ್ತು ವಿಭಾಗೀಯ ವೀಕ್ಷಣೆಗಳ ಅಧ್ಯಾಯಕ್ಕಾಗಿ ಕಲಿಯುತ್ತೇವೆ ಸಂಪೂರ್ಣ ಪೂರ್ಣ ವಿಭಾಗವನ್ನು ತೆಗೆದುಹಾಕುವ ಬದಲು ಒಬ್ಬರು ಅರ್ಧ ವಿಭಾಗವನ್ನು ಸಹ ಮಾಡಬಹುದು ಅದು ವಸ್ತುವಿನ ಅರ್ಧದಾರಿಯಲ್ಲೇ ಹೋಗುತ್ತದೆ ಕೆಲವೊಮ್ಮೆ ವಿಭಾಗಗಳು ಸಾಮಾನ್ಯವಾಗಿರುವುದಿಲ್ಲ ಅಥವಾ ಈ ಸಮತಲವಾದ ವಿಷಯಗಳ ಮೇಲೆ ಹೋಗುವುದಿಲ್ಲ ಆದರೆ ಕೆಲವು ಬಾಗಿದ ರೀತಿಯ ವೀಕ್ಷಣೆಗಳು ಸಹ ಇದನ್ನು ಮಾಡಬಹುದು ಅವುಗಳು ಇದ್ದರೆ ಬಹಳ ಸಂಕೀರ್ಣವಾದ ವಸ್ತುಗಳು ಆ ಬಾಗಿದ ವಿಭಾಗೀಯ ವೀಕ್ಷಣೆಗಳನ್ನು ನಾವು ತೋರಿಸದ ಹೊರತು ಆ ವಸ್ತುವಿನ ಒಳಗೆ ಏನೆಂದು ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನಾವು ಇರುವುದಿಲ್ಲ ಮತ್ತು ಕೆಲವೊಮ್ಮೆ ಮುರಿದ ಕಟ್ ವಿಭಾಗೀಯ ವೀಕ್ಷಣೆಗಳು ಸಂಪೂರ್ಣವಾಗಿ ಭಾಗದ ಮೂಲಕ ಹಾದು ಹೋಗುತ್ತದೆ ಹೆಚ್ಚಿನ ವಿವರಗಳನ್ನು ನಾವು ನಂತರ ನೋಡುತ್ತೇವೆ ಕತ್ತರಿಸಿದ ಸಮತಲ ರೇಖೆಯು ಕತ್ತರಿಸಿದ ಸಮತಲವು ವಸ್ತುವಿನ ಮೂಲಕ ಎಲ್ಲಿ ಹಾದುಹೋಗುತ್ತದೆ ಎಂಬುದನ್ನು ತೋರಿಸುತ್ತದೆ ಇದು ಕತ್ತರಿಸುವ ಸಮತಲದ ಅಂಚಿನ ನೋಟವನ್ನು ಪ್ರತಿನಿಧಿಸುತ್ತದೆ ಮತ್ತು ವಿಭಾಗೀಯ ವೀಕ್ಷಣೆಯ ಪಕ್ಕದಲ್ಲಿರುವ ವೀಕ್ಷಣೆಯಲ್ಲಿ ಎಳೆಯಲಾಗುತ್ತದೆ ಆದ್ದರಿಂದ ಎರಡು ಪರಿಕಲ್ಪನೆಗಳು ಮುಖ್ಯವಾಗಿವೆ ಒಂದು ಕತ್ತರಿಸಿದ ಸಮತಲ ಇನ್ನೊಂದು ಕತ್ತರಿಸಿದ ಸಮತಲ ರೇಖೆ ಉದಾಹರಣೆಗೆ ನಮಗೆ ಒಂದು ಬ್ಲಾಕ್ ಇದೆ ಬಹುಶಃ ಕತ್ತರಿಸಿದ ಸಮತಲವೆಂದರೆ ಅದು ಈ ಬಿಂದುಗಳ ಮೂಲಕ ಹಾದುಹೋಗುತ್ತದೆ ನಾವು ಉನ್ನತ ದೃಷ್ಟಿಕೋನದಿಂದ ನೋಡುತ್ತಿರುವಾಗ ನಾವು ನೀಡುವ ಕೆಲವು ಬಾಣ ಪ್ರಾತಿನಿಧ್ಯದೊಂದಿಗೆ ಈ ವಸ್ತುವಿನ ಮೂಲಕ ಹಾದುಹೋಗುವ ಸಮತಲ ಎಂದು ತೋರುತ್ತಿದೆ ಮತ್ತು ಇದನ್ನು ನಾವು ಲೈನ್ ಎಂದು ಕರೆಯುತ್ತೇವೆ ಪ್ಲೇನ್ ಲೈನ್ ಅನ್ನು ಕತ್ತರಿಸಿ ಮತ್ತು ಇದನ್ನು ಕಟ್ ಪ್ಲೇನ್ ಎಂದು ಕರೆಯಲಾಗುತ್ತದೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನಮಗೆ ವಸ್ತು ಇದೆ ಇವುಗಳು ಬೋಲ್ಟ್ ಮಾಡಬಹುದಾದ ರಂಧ್ರಗಳಾಗಿವೆ ಮತ್ತು ಇದು ಒಳಗೆ ಒಂದು ಮೊನಚಾದ ಭಾಗವಾಗಿದೆ ಮತ್ತು ನಾವು ಆ ಬದಿಯಲ್ಲಿ ಸ್ವಲ್ಪ ಮಟ್ಟಿಗೆ ಇರುತ್ತೇವೆ ನಾವು ಕಟ್ ವಿಭಾಗವನ್ನು ಮಾಡಿದರೆ ಬಹುಶಃ ಇಲ್ಲಿ ನಾವು ಮಾಡಲು ಪ್ರಯತ್ನಿಸುತ್ತಿರುವುದು ವಿಭಾಗವನ್ನು ಕತ್ತರಿಸಿ ಅದೇ ರೀತಿ ಆ ಭಾಗದವರೆಗೆ ಅದನ್ನು ತೆಗೆದುಹಾಕಿ ಆದ್ದರಿಂದ ನಾವು ಈ ಭಾಗವನ್ನು ತೆಗೆದುಹಾಕಲು ಸಾಧ್ಯವಾದರೆ ಉಳಿದ ಭಾಗವು ಬಹುಶಃ ಹಾಗೆ ಕಾಣುತ್ತದೆ ಇದನ್ನು ಮಾಡುವುದರ ಮೂಲಕ ಈ ಬೋಲ್ಟ್ ಯಾವ ಉದ್ದಕ್ಕೆ ಹೋಗಬಹುದು ಎಂಬುದನ್ನು ನಾವು ನೋಡಬಹುದು ಇಲ್ಲಿ ಅದು ಎಲ್ಲಾ ರೀತಿಯಲ್ಲಿ ಕೆಳಗೆ ಹೋಗುತ್ತದೆ ಎರಡನೆಯ ವಿಷಯ ನಮಗೆ ಒಂದು ಹೆಜ್ಜೆ ಇದೆ ಅದನ್ನು ಹಂತವನ್ನು ನೋಡಬಹುದು ಮತ್ತು ಮೂರನೆಯದು ಇಲ್ಲಿ ಮೊನಾಚಾಗಿ ಇದೆಯೋ ಇಲ್ಲವೋ ಒಳಗೆ ನಾವು ಅದನ್ನು ನೋಡಬಹುದು ಮತ್ತು ಆ ವಸ್ತುವಿನ ದಟ್ಟತನವನ್ನುಕಾಣಬಹುದು ಮತ್ತು ಮತ್ತಷ್ಟು ಇದೇ ದಟ್ಟತನವನ್ನು ನಾವು ಎರಡೂ ಕಡೆ ನೋಡುತ್ತೇವೆ ಅಥವಾ ಇಲ್ಲವೇ ಈ ರೀತಿಯ ಸಂಕೀರ್ಣ ವಿವರಗಳನ್ನು ಈ ವಿಭಾಗೀಯ ವೀಕ್ಷಣೆಗಳ ಮೂಲಕ ನಾವು ಸುಲಭವಾಗಿ ಗಮನಿಸಬಹುದು ಆದ್ದರಿಂದ ಡ್ರಾಯಿಂಗ್ ಶೀಟ್ನಲ್ಲಿ ಈ ಸಂಕೀರ್ಣ ಮೂರು ಆಯಾಮದ ಆಕಾರಗಳನ್ನು ಪ್ರತಿನಿಧಿಸುವ ಬದಲು ಸಾಮಾನ್ಯವಾಗಿ ನಾವು 2 ಡಿ ರೇಖಾಚಿತ್ರಗಳೊಂದಿಗೆ ಹೋಗುತ್ತೇವೆ ವಿಶೇಷವಾಗಿ ಪ್ರಕ್ಷೇಪಗಳು ಆರ್ಥೋಗ್ರಾಫಿಕ್ ಪ್ರಕ್ಷೇಪಗಳು ಮತ್ತು ಅದು ಈ ವಸ್ತುವಿನ ಬಗ್ಗೆ ಇದ್ದರೆ ಈ ದಿಕ್ಕಿನಲ್ಲಿ ಮುಂಭಾಗದ ನೋಟವನ್ನು ಹೊಂದಿರುವುದು ನಾವು ಈ ಅಂತ್ಯವನ್ನು ಪ್ರತಿನಿಧಿಸುತ್ತೇವೆ ಈ ಅಂತ್ಯವು ಇದರೊಂದಿಗೆ ಹೊಂದಿಕೆಯಾಗುತ್ತದೆ ಮತ್ತು ನಾವು ಬೋಲ್ಟ್ ಅಳವಡಿಕೆಯ ರೀತಿಯ ಸ್ಥಾನವನ್ನು ಹೊಂದಿದ್ದೇವೆ ಅದನ್ನು ನಾವು ಇಲ್ಲಿ ಪ್ರತಿನಿಧಿಸಬಹುದು ಅಂತೆಯೇ ಇದನ್ನು ನಾವು ಅಲ್ಲಿ ಪ್ರತಿನಿಧಿಸಬಹುದು ಮತ್ತು ಅದರೊಳಗೆ ಟೊಳ್ಳಾಗಿದೆ ಅದಕ್ಕಾಗಿ ನಾವು ಈ ಡ್ಯಾಶ್ಡ್ ರೇಖೆಗಳನ್ನು ಹೊಂದಿದ್ದೇವೆ ಇದು ಮೊನಚಾದ ಒಂದು ಭಾಗವಾಗಿದೆ ಮತ್ತು ಅದು ಟೊಳ್ಳಾಗಿದೆ ಆದ್ದರಿಂದ ಮತ್ತೆ ನಾವು ಆ ಮೊನಚಾದ ಭಾಗವನ್ನು ಹೊಂದಿದ್ದೇವೆ ಈ ಮೊನಚಾದ ಭಾಗವನ್ನು ನಾವು ಹೊಂದಿರುವ ಎಲ್ಲಾ ರೀತಿಯಲ್ಲಿ ಅದು ಕೆಳಗೆ ಹೋಗುತ್ತದೆ ಈ ಪೀಠದ ರೀತಿಯ ಬ್ರಾಕೆಟ್ನ ಮುಂಭಾಗದ ನೋಟವನ್ನು ನಾವು ಪ್ರತಿನಿಧಿಸುವ ವಿಧಾನ ಇದು ನಾವು ಕಟ್ ವಿಭಾಗವನ್ನು ಹೊಂದಿದ್ದರೆ ನಾವು ವಸ್ತು ಮತ್ತು 2 ಡಿ ಮಟ್ಟದ ಪ್ರಾತಿನಿಧ್ಯವನ್ನು ನೋಡಬಹುದು ನಾವು ಆ ಭಾಗವನ್ನು ಮಾತ್ರ ತೋರಿಸಬಹುದು ಅಲ್ಲಿ ಈ ಮೊನಚಾದ ಭಾಗವನ್ನು ಒಬ್ಬರು ಗಮನಿಸಬಹುದು ಯಾವ ಹಂತದವರೆಗೆ ಸಮಕ್ಷೇತ್ರ ಬಾಗದ ಮೂಲಕ ಈ ಕಟ್ ವಿಭಾಗವು ನಿಜವಾಗಿಯೂ ಹಾದು ಹೋಗುತ್ತದೆ ಮತ್ತು ಆ ವಸ್ತು ಅಲ್ಲಿರುತ್ತದೆ ಆದ್ದರಿಂದ ಸಾಮಾನ್ಯವಾಗಿ ನಾವು ವಸ್ತು ಇರುವ ಕಡೆ 45 ಡಿಗ್ರಿ ಇಳಿಜಾರಿನ ರೇಖೆಗಳನ್ನು ತೋರಿಸುತ್ತೇವೆ ಮತ್ತು ಅದನ್ನೇ ನಾವು ಹ್ಯಾಚಿಂಗ್ ಹ್ಯಾಚ್ ಎಂದು ಕರೆಯುತ್ತೇವೆ ಒಬ್ಬರು ಸಂಪೂರ್ಣ ವಿಭಾಗವನ್ನು ತೋರಿಸಬಹುದು ಆದರೆ ಅದು ಸಮ್ಮಿತೀಯ ವಸ್ತುವಿನ ಕಾರಣದಿಂದಾಗಿ ಅದೇ ವಿಷಯವು ಅದನ್ನು ಇನ್ನೊಂದು ಬದಿಯಲ್ಲಿ ಗ್ರಹಿಸುವ ಸ್ಥಿತಿಯಲ್ಲಿರುತ್ತದೆ ಆದ್ದರಿಂದ ಇದು ಅಂಕಿಅಂಶಗಳನ್ನು ಪ್ರತಿನಿಧಿಸುವ ಪ್ರಾತಿನಿಧ್ಯದ ಕನಿಷ್ಠ ಮಾರ್ಗವಾಗಿದೆ ಪೂರ್ಣ ವಿಭಾಗವನ್ನು ಒಂದೇ ವಸ್ತುವನ್ನು ತೋರಿಸಬಹುದು ಆ ಸಾಮಾನ್ಯ ಬದಲು ಪ್ರಮಾಣಿತ ಸಮಾವೇಶ ಇವುಗಳು ಸಮ್ಮಿತೀಯ ರೀತಿಯ ವಸ್ತುಗಳಾಗಿದ್ದರೆ ಕಾಲು ಭಾಗದಷ್ಟು ಅದನ್ನು ತೆಗೆದುಹಾಕಬಹುದು ಉಳಿದ ಭಾಗವನ್ನು ಹ್ಯಾಚ್ ರೇಖೆಗಳ ಮೂಲಕ ತೋರಿಸಬಹುದು ಮತ್ತು ಇದು ಆ ವಸ್ತುವಿನ ಒಂದು ಮುಂಭಾಗದ ನೋಟ ಉದಾಹರಣೆಗೆ ನಾವು ಈ ರೀತಿಯ ಪೆಟ್ಟಿಗೆಯನ್ನು ಹೊಂದಿದ್ದರೆ ಆ ಪೆಟ್ಟಿಗೆಯಲ್ಲಿ ಕತ್ತರಿಸಿದ ಸಮಕ್ಷೇತ್ರ ಇದ್ದರೆ ನಾವು ಅದನ್ನುಆರಿಸುತ್ತೇವೆ ಬಾಣಗಳು ಆ ದಿಕ್ಕಿನಲ್ಲಿ ತೋರಿಸುತ್ತಿವೆ ಮತ್ತು ಅಲ್ಲಿ ಸಣ್ಣ ಡ್ಯಾಶ್ಡ್ ರೇಖೆಗಳಿವೆ ಎಂಬುದನ್ನು ಗಮನಿಸಿ ಆದ್ದರಿಂದ ಎರಡು ಸಣ್ಣ ಡ್ಯಾಶ್ ರೇಖೆಗಳ ಮೂಲಕ ಉದ್ದವಾದ ಡ್ಯಾಶ್ ಹೋಗುತ್ತದೆ ಇವು ಕೇವಲ ವಸ್ತುವಿನ ಮೇಲೆ ನಿಲ್ಲುವುದಿಲ್ಲ ಆದರೆ ಮೇಲಿನ ಭಾಗ ಮತ್ತು ಕೆಳಭಾಗದಲ್ಲಿ ವಿಸ್ತರಿಸುತ್ತವೆ ಮತ್ತು ಕೆಲವು ಬಾಣದ ಪ್ರಾತಿನಿಧ್ಯವಿದೆ ಮತ್ತು ನಾವು ಅದನ್ನು ಮಾಡಿದರೆ ಸಾಮಾನ್ಯ ಪ್ರಾತಿನಿಧ್ಯವು ಬಾಣಗಳ ದಿಕ್ಕಿನಲ್ಲಿರುತ್ತದೆ ನಾವು ಉಳಿದ ಭಾಗವನ್ನು ತೆಗೆದುಹಾಕುವ ವಸ್ತುವನ್ನು ದೂರವಿರಿಸುತ್ತೇವೆ ಆದ್ದರಿಂದ ಬಾಣದ ದಿಕ್ಕು ಈ ರೀತಿಯಲ್ಲಿದೆ ಇದರರ್ಥ ನಮಗೆ ಬೇಕಾದ ಭಾಗವನ್ನು ನಾವು ಇಟ್ಟುಕೊಂಡು ಮತ್ತು ಉಳಿದ ಭಾಗವನ್ನು ನಾವು ತೆಗೆದುಹಾಕುತ್ತೇನೆ ನಾವು ಅದನ್ನು ತೆಗೆದುಹಾಕಿದಾಗ ಆ ದಿಕ್ಕಿನಲ್ಲಿ ಸ್ಲೈಸ್ ಮಾಡಿದ ನಂತರ ಅದೇ ರೀತಿ ನೀವು ವಿಭಾಗವನ್ನು ಹೊಂದಿರುವಾಗ ಕತ್ತರಿಸಿದ ಸಮತಲದ ಮೂಲಕ ನೀವು ಅದನ್ನು ತೆಗೆದುಹಾಕುತ್ತಿದ್ದರೆ ಇಲ್ಲಿ ಯಾವುದೇ ವಸ್ತು ಇರುವುದಿಲ್ಲ ಅದು ಕೇವಲ ಖಾಲಿ ನಿರ್ವಾತವಾಗಿದ್ದು ಅದು ನಮಗೆ ಖಾಲಿ ವಿಷಯವನ್ನು ಹೊಂದಲು ಕಾರಣವಾಗಿದೆ ಆದರೆ ಇದು ನಾವು ವಸ್ತುಗಳನ್ನು ಹೊಂದಿರುವ ಭಾಗವಾಗಿದೆ ಈ ವಸ್ತುವನ್ನು ನಾವು ಪ್ರತಿನಿಧಿಸುತ್ತಿದ್ದೇವೆ ಅಂತೆಯೇ ವಸ್ತುವು ಅಲ್ಲಿ ಇರುತ್ತದೆ ಫಲಿತಾಂಶದ ವಿಭಾಗವನ್ನು ನಾವು ಪಡೆಯುವ ವಿಧಾನ ಇದು ಸಾಮಾನ್ಯವಾಗಿ ಕತ್ತರಿಸಿದ ಸಮತಲ ದಪ್ಪ ಡ್ಯಾಶ್ಡ್ ರೇಖೆಯಿಂದ ಪ್ರತಿನಿಧಿಸಲ್ಪಡುತ್ತವೆ ಅದು ವಸ್ತುವಿನ ಅಂಚನ್ನು ಮೀರಿ ವಿಸ್ತರಿಸುತ್ತದೆ ಇದು ಆ ವಸ್ತುವಿನ ಅಂಚು ಆದರೆ ಅದು 6 ಮಿ ಆದ್ದರಿಂದ ಕನಿಷ್ಠ 6 ಮಿಮೀ ಉದ್ದವನ್ನು ತೋರಿಸಬೇಕಾಗಿದೆ ನೀವು ವಿಭಾಗವನ್ನು ತೋರಿಸುತ್ತಿರುವಾಗ ಉದಾಹರಣೆಗೆ ವಸ್ತುವು ಹೀಗಿದ್ದರೆ ನೀವು ಕತ್ತರಿಸಲು ಬಯಸುತ್ತೀರಿ ನೀವು ಅದನ್ನು ಆ ರೀತಿಯಲ್ಲಿ ತೋರಿಸುವುದಿಲ್ಲ ನೀವು ಏನು ಮಾಡುತ್ತೀರಿ ಈ ಡ್ಯಾಶ್ ಮಾಡಿದ ರೇಖೆಗಳಿಂದ ನಿರೂಪಿಸಲಾಗಿದೆ ನಾವು ಇದನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ನಂತರ ಬಾಣದ ದಿಕ್ಕು ಆ ದಿಕ್ಕಿನಲ್ಲಿರಬೇಕು ಮತ್ತು ಇದು ನಾವು ತೆಗೆದುಹಾಕಲು ಬಯಸುತ್ತೇವೆ ಮತ್ತು ಪ್ರತಿ ತುದಿಯಲ್ಲಿರುವ ಭಾಗಗಳನ್ನು 90 ಡಿಗ್ರಿಗಳಲ್ಲಿ ಎಳೆಯಲಾಗುತ್ತದೆ ಮತ್ತು ಬಾಣಗಳಿಂದ ಕೊನೆಗೊಳಿಸಲಾಗುತ್ತದೆ ಆದ್ದರಿಂದ ಇದು ಯಾವಾಗಲೂ 90 ಡಿಗ್ರಿಗಳನ್ನು ಹೊಂದಿರುತ್ತದೆ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾವು ಒಂದು ಬ್ಲಾಕ್ ಅನ್ನು ಹೊಂದಿದ್ದೇವೆ ಅದು ಅದರೊಳಗೆ ರಂಧ್ರವನ್ನು ಹೊಂದಿದೆ ಬಹುಶಃ ಈ ಭಾಗದಲ್ಲಿ ಯಾವುದೇ ರಂಧ್ರವಿಲ್ಲ ಮತ್ತು ಈ ಸಂಪೂರ್ಣ ಬ್ಲಾಕ್ನ ವಿಭಾಗೀಯ ನೋಟವನ್ನು ಪರಿಗಣಿಸಲು ನಾವು ಬಯಸುತ್ತೇವೆ ವಿಭಾಗೀಯ ಕಟ್ ಸಮತಲ ಒಂದು ಕಾಲ್ಪನಿಕ ಸಮತಲವಾಗಿದೆ ಹಾಗೂ ಇದು ಒಂದೇ ಈ ರೇಖೆಗಳ ಮೂಲಕ ಹಾದುಹೋಗುವುದು ಮತ್ತು ಬಾಣದ ದಿಕ್ಕು ಆ ರೀತಿಯಲ್ಲಿರುತ್ತದೆ ಇದರರ್ಥ ನಾವು ಆ ನೋಟವನ್ನು ಕಾಪಾಡಿಕೊಳ್ಳಲು ಮತ್ತು ಈ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ಆದ್ದರಿಂದ ಈ ಭಾಗವು ಹೊರಬರುತ್ತದೆ ಮತ್ತು ಉಳಿದ ಭಾಗವನ್ನು ನಾವು ಪ್ರತಿನಿಧಿಸುತ್ತೇವೆ ಏಕೆಂದರೆ ಇದು ವಿಭಾಗೀಯ ದೃಷ್ಟಿಕೋನವಾಗಿದೆ ಅಂತೆಯೇ ಈ ವಸ್ತು ಭಾಗವನ್ನು ನಾವು ಯಾವಾಗಲೂ ಹ್ಯಾಚ್ ರೇಖೆಗಳಿಂದ ಪ್ರತಿನಿಧಿಸುತ್ತೇವೆ ಮತ್ತು ಅಲ್ಲಿ ಬಾಣದ ದಿಕ್ಕನ್ನು ಗಮನಿಸಿ ನಾವು ವಸ್ತುವಿನ ಮುಂಭಾಗದ ನೋಟ ಮತ್ತು ವಸ್ತುವಿನ ಮೇಲಿನ ನೋಟವನ್ನು ನೋಡುತ್ತಿದ್ದರೆ ನಾವು ಅದನ್ನು ನೋಡಬಹುದು ನಾವು ಈ ದಿಕ್ಕಿನಲ್ಲಿ ಮುಂಭಾಗದ ನೋಟವನ್ನು ವೀಕ್ಷಿಸಲು ಬಯಸುತ್ತೇವೆ ಬಹುಶಃ ನಾವು ಕೆಳಗಿನಿಂದ ಒಂದು ರೀತಿಯಲ್ಲಿ ದೃಶ್ಯೀಕರಿಸಲು ಬಯಸುತ್ತೇವೆ ಅಥವಾ ಈ ದಿಕ್ಕಿನಿಂದ ಮುಂಭಾಗದ ನೋಟವಾಗಿ ವೀಕ್ಷಿಸಲು ನಾವು ಬಯಸುತ್ತೇವೆ ಮತ್ತು ಉಳಿದಿರುವ ಉನ್ನತ ನೋಟವನ್ನು ನಾವು ದೃಶ್ಯೀಕರಿಸಲು ಬಯಸುತ್ತೇವೆ ಅದನ್ನು ಆ ರೀತಿಯಲ್ಲಿ ತೋರಿಸಬೇಕು ಈಗ ನಾವು ಮೊದಲ ಕೋನ ಪ್ರೊಜೆಕ್ಷನ್ ಬಳಸುತ್ತಿದ್ದರೆ ಮೇಲ್ಭಾಗದಲ್ಲಿ ನಿಮ್ಮ ಮುಂಭಾಗದ ನೋಟ ಮತ್ತು ಕೆಳಭಾಗದಲ್ಲಿ ಮೇಲಿನ ನೋಟ ಒಬ್ಬರು ಮೂರನೇ ಕೋನ ಪ್ರೊಜೆಕ್ಷನ್ನೊಂದಿಗೆ ಹೋಗುತ್ತಿದ್ದರೆ ನಿಮ್ಮ ಮುಂಭಾಗದ ನೋಟ ಮತ್ತು ಉನ್ನತ ನೋಟ ಆದ್ದರಿಂದ ಆ ವೀಕ್ಷಣೆ ನಿರ್ದೇಶನಗಳನ್ನು ಆಧರಿಸಿ ಮುಂಭಾಗದ ನೋಟ ಭಾಗವು ಆ ವಸ್ತು ಅಂಶವನ್ನು ಹೊಂದಿರುವುದನ್ನು ನಾವು ನೋಡಬಹುದು ಹೇಗಾದರೂ ವೀಕ್ಷಣೆಯ ಕಾರಣ ಈ ಬಿಂದುವು ಅಲ್ಲಿ ನಕ್ಷೆ ಮಾಡುತ್ತದೆ ಮತ್ತು ನಾವು ಕೂಡಾ ಈ ಸಾಲನ್ನು ನೋಡುವ ಸ್ಥಿತಿಯಲ್ಲಿರುತ್ತೇವೆ ಆದ್ದರಿಂದ ಈ ಸಂಪೂರ್ಣ ಭಾಗವನ್ನು ನೋಡುವ ಸ್ಥಿತಿಯಲ್ಲಿ ನಾವು ಇರುತ್ತೇವೆ ಮತ್ತು ಅದರ ಮೂಲಕ ಹಾದುಹೋಗುವ ಒಂದು ಸಣ್ಣ ರಂಧ್ರವಿದೆ ಈ ಉದ್ದವಾದ ಡ್ಯಾಶ್ ಡ್ಯಾಶ್ಡ್ ರೇಖೆಯಿಂದ ನಾವು ಪ್ರತಿನಿಧಿಸಬಹುದು ನಾವು ವಸ್ತುವಿನ ವಿಭಾಗೀಯ ನೋಟವನ್ನು ಪಡೆಯುವ ವಿಧಾನ ಇದು ಸಾಮಾನ್ಯವಾಗಿ ವಿಭಾಗವನ್ನು ಮತ್ತೊಂದು ವೀಕ್ಷಣೆಯಲ್ಲಿ ಪ್ರತಿನಿಧಿಸಲಾಗುತ್ತದೆ ಬಹುಶಃ ಇಲ್ಲಿ ಮೇಲಿನ ವೀಕ್ಷಣೆಯಲ್ಲಿ ಆ ವಿಭಾಗದ ಮಧ್ಯದ ಪದರಗಳಲ್ಲಿ ಹಾದುಹೋಗುವ ಆ ವಸ್ತುವಿನ ಮೇಲೆ ವಿಭಾಗವನ್ನು ಪರಿಗಣಿಸಬೇಕಾಗುತ್ತದೆ ಮತ್ತು ನಾವು ಈ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ಅದರ ದೃಷ್ಟಿಕೋನವನ್ನು ಸ್ವಾಭಾವಿಕವಾಗಿ ಬಾಣಗಳು ಆ ರೀತಿಯಲ್ಲಿ ಪ್ರತಿನಿಧಿಸುತ್ತದೆ ಈ ವಸ್ತುವಿಗೆ ನಾವು ಈ ದಿಕ್ಕಿನಲ್ಲಿ ಬಾಣಗಳನ್ನು ತೋರಿಸಬಾರದು ನಾವು ಇದನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ಎಂದು ಅದು ಸೂಚಿಸುತ್ತದೆ ಆದರೆ ನಾವು ಅದನ್ನು ತೆಗೆದುಹಾಕಲು ಬಯಸುತ್ತೇವೆ ಆದರೆ ಈ ಪ್ರಕರಣವು ಬೇರೆ ಮಾರ್ಗವಾಗಿದೆ ಆದ್ದರಿಂದ ಬಾಣಗಳು ದೃಷ್ಟಿಯ ಸಾಲಿನಲ್ಲಿರಬೇಕು ಈ ಕತ್ತರಿಸಿದ ಸಮತಲ ರೇಖೆಗಳಿಗೆ ಮೂಲತಃ ಎರಡು ರೀತಿಯ ರೇಖೆಗಳಿವೆ 6 ಮಿಮೀ ಪ್ರತಿ ಡ್ಯಾಶ್ನೊಂದಿಗೆ ಉದ್ದವಾದ ಡ್ಯಾಶ್ ಮಾಡಿದ ರೇಖೆಗಳನ್ನು ತೋರಿಸುವ ಮೂಲಕ ಮತ್ತು ಈ ಉದ್ದವಾದ ಡ್ಯಾಶ್ಗಳ ನಡುವಿನ ಅಂತರವು 1 5 ಮಿಮೀ ಆಗಿರುತ್ತದೆ ಮತ್ತು ಬಾಣಗಳು ಯಾವಾಗಲೂ 90 ಡಿಗ್ರಿ ರೇಖೆಯನ್ನು ಪ್ರತಿನಿಧಿಸುತ್ತವೆ ಇನ್ನೊಂದು ಮಾರ್ಗವೆಂದರೆ ಲಾಂಗ್ ಡ್ಯಾಶ್ ನಂತರ ಎರಡು ಡ್ಯಾಶ್ಡ್ ಲೈನ್ಗಳು ಮತ್ತು ಮತ್ತೆ ಲಾಂಗ್ ಡ್ಯಾಶ್ ಅನ್ನು ತೋರಿಸಲಾಗುತ್ತಿದೆ ಈ ಉದ್ದದ ಡ್ಯಾಶ್ ಮತ್ತು ಸಣ್ಣ ಡ್ಯಾಶ್ ನಡುವಿನ ಅಂತರವು 1 5 ಮಿ ಸಾಮಾನ್ಯವಾಗಿ ಈ ಉದ್ದವಾದ ಡ್ಯಾಶ್ ಸುಮಾರು 20 ಮಿ ಮೀ ನಿಂದ 40 ಮಿ ಮೀ ಉದ್ದವನ್ನು ಹೊಂದಿರುತ್ತದೆ ಮತ್ತು ಶಾರ್ಟ್ ಡ್ಯಾಶ್ ಸಾಮಾನ್ಯವಾಗಿ 3 ಮಿ ಮೀ ಉದ್ದವನ್ನು ಹೊಂದಿರುತ್ತದೆ ಮತ್ತು ಈ ಕತ್ತರಿಸಿದ ಸಮತಲಕ್ಕಾಗಿ ನಾವು ಯಾವಾಗಲೂ ದೊಡ್ಡ ಅಕ್ಷರಗಳನ್ನು ಬಳಸುತ್ತೇವೆ ಮತ್ತು ಇವುಗಳನ್ನು ಕತ್ತರಿಸಿದ ಸಮತಲದ ಪ್ರತಿಯೊಂದು ತುದಿಯಲ್ಲಿ ಇರಿಸಲಾಗುತ್ತದೆ ಆದ್ದರಿಂದ ಇಲ್ಲಿ ನೀವು ಕಟ್ plane C ಮತ್ತು C ಮತ್ತು B ಮತ್ತು B ಅನ್ನು ನೋಡಬಹುದು ಉದಾಹರಣೆಗೆ ಸಿಲಿಂಡರ್ಗಾಗಿ ನಾವು ಕತ್ತರಿಸಿದ ಸಮತಲವನ್ನು ಮಾಡಲು ಬಯಸುತ್ತೇವೆ ಇದು ಕಟ್ ಪ್ಲೇನ್ ದಿಕ್ಕು ಆದ್ದರಿಂದ ಲಾಂಗ್ ಡ್ಯಾಶ್ ನಂತರ ಎರಡು ಸಣ್ಣ ಡ್ಯಾಶ್ಗಳು ಇರುತ್ತದೆ ನಾವು ಆ ನೋಟವನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ನಂತರ ಇದು ಸಮತಲವು ಸಾಮಾನ್ಯವಾಗಿ ಬಿ ಬಿ ಎ ಎ ಮತ್ತು ಮುಂತಾದವುಗಳೊಂದಿಗೆ ಕೊನೆಗೊಳ್ಳುತ್ತದೆ ಮತ್ತು ಇವು ಸಿಲಿಂಡರ್ ಆಕಾರದ ರೀತಿಯ ವಸ್ತುಗಳಾಗಿದ್ದರೆ ಕೇಂದ್ರ ರೇಖೆಗಳು ಇರುತ್ತವೆ ಕತ್ತರಿಸಿದ ಸಮತಲ ರೇಖೆಯು ಯಾವಾಗಲೂ ಅಕ್ಷ ಅಥವಾ ಮಧ್ಯದ ರೇಖೆಗೆ ಹೋಲಿಸಿದರೆ ಆದ್ಯತೆಯನ್ನು ಹೊಂದಿರುತ್ತದೆ ಆ ವಸ್ತುವನ್ನು ನೋಡೋಣ ಉದಾಹರಣೆಗೆ ಇಲ್ಲಿ ನಮಗೆ ಮುಂಭಾಗದ ನೋಟವಿದೆ ಉನ್ನತ ನೋಟವಿದೆ ಅದು ಮೂರನೇ ಕೋನ ಪ್ರೊಜೆಕ್ಷನಲ್ಲಿದ್ದರೆ ಸೈಡ್ವ್ಯೂವನ್ನು ಹೊಂದಿರುತ್ತದೆ ಆದ್ದರಿಂದ ಇಲ್ಲಿ ನಾವು ಆ ವೃತ್ತದ ಮಧ್ಯಭಾಗವನ್ನು ಅಥವಾ ಬಹುಶಃ ವೃತ್ತಾಕಾರದ ಸ್ಥಳವನ್ನು ಪ್ರತಿನಿಧಿಸಲು ಶಾರ್ಟ್ ಡ್ಯಾಶ್ ಲಾಂಗ್ ಡ್ಯಾಶ್ನಂತಹದ್ದನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಲಾಂಗ್ ಡ್ಯಾಶ್ ಅನ್ನು ಎರಡು ಸಣ್ಣ ಡ್ಯಾಶ್ಗಳು ಮತ್ತು ವಿಭಾಗೀಯ ವೀಕ್ಷಣೆಯಾಗಿ ತೋರಿಸುತ್ತಿದ್ದೇವೆ ನಾವು ಅಂತಹ ವಿಷಯವನ್ನು ಹೊಂದಿರುವಾಗ ನಾವು ಆ ವಿಭಾಗೀಯ ವೀಕ್ಷಣೆ ಪ್ರಾತಿನಿಧ್ಯವನ್ನು ಮಾತ್ರ ಪ್ರತಿನಿಧಿಸುತ್ತೇವೆ ಆದರೆ ನಾವು ತೋರಿಸುವುದಿಲ್ಲ ಕೇಂದ್ರವನ್ನು ಪ್ರತಿನಿಧಿಸಲು ಶಾರ್ಟ್ ಡ್ಯಾಶ್ ಲಾಂಗ್ ಡ್ಯಾಶ್ನಂತಹ ಯಾವುದನ್ನೂ ನಾವು ತೋರಿಸುವುದಿಲ್ಲ ಆದ್ದರಿಂದ ಮಧ್ಯದ ರೇಖೆಗೆ ಹೋಲಿಸಿದರೆ ನಾವು ವಿಭಾಗೀಯ ವೀಕ್ಷಣೆ ರೇಖೆ ಇದ್ದರೆ ಸಮತಲ ರೇಖೆಯನ್ನು ಕತ್ತರಿಸಿ ನಂತರ ಆ ಕತ್ತರಿಸಿದ ಸಮತಲ ರೇಖೆಯನ್ನು ಮಾತ್ರ ತೋರಿಸಬೇಕಾಗಿದೆ ಆದ್ದರಿಂದ ನಾವು ತೆಗೆದುಹಾಕುತ್ತಿದ್ದರೆ ಈ ಭಾಗ ನಾವು ಪಡೆಯಲಿರುವ ವಿಭಾಗವು ಈ ವೀಕ್ಷಣೆಗಳು ಏಕೆಂದರೆ ನಾವು ಈ ಭಾಗವನ್ನು ತೆಗೆದುಹಾಕುತ್ತಿದ್ದೇವೆ ಏಕೆಂದರೆ ಬಾಣದ ದಿಕ್ಕು ಈ ದಿಕ್ಕಿನಲ್ಲಿದೆ ಆದ್ದರಿಂದ ನಾವು ಈ ಭಾಗವನ್ನು ತೆಗೆದುಹಾಕಿ ಆ ಭಾಗವನ್ನು ಉಳಿಸಿಕೊಳ್ಳಲು ಬಯಸುತ್ತೇವೆ ನಾವು ಅದನ್ನು ಮಾಡಿದಾಗ ಪಕ್ಕದ ನೋಟದಲ್ಲಿ ವಸ್ತು ಇರುವ ಸ್ಥಳ ಇದಾಗಿದೆ ಎಂದು ನಾವು ನೋಡಬಹುದು ಮತ್ತು ಇದು ಟೊಳ್ಳಾದ ಭಾಗವಾದ್ದರಿಂದ ಇದು ಟೊಳ್ಳಾದ ಭಾಗವೂ ಆಗಿದೆ ಆದ್ದರಿಂದ ನಮಗೆ ಅಲ್ಲಿ ಯಾವುದೇ ಸಾಲುಗಳಿಲ್ಲ ಅದು ತೇಲುವಂತೆ ಕಾಣುತ್ತದೆ ಅಂತೆಯೇ ನಮ್ಮಲ್ಲಿ ಹೆಚ್ಚುವರಿ ವಸ್ತು ಮತ್ತು ಉತ್ತಮವಾದ ವಿಷಯವಿದೆ ಆಗ ಸ್ವಾಭಾವಿಕವಾಗಿ ನಾವು ಈ ಭಾಗವನ್ನು ಹೊಂದಿರುತ್ತೇವೆ ನಮ್ಮಲ್ಲಿ ಫ್ರಸ್ಟೆಮ್ ಸಿಲಿಂಡರ್ಗಳು ಮೊನಚಾದ ರೀತಿಯ ವಸ್ತುಗಳು ಇದ್ದರೆ ನಾವು ಯಾವಾಗಲೂ ಆ ತ್ರೈಮಾಸಿಕದ ನಾಲ್ಕನೇ ಒಂದು ಭಾಗದ ಮೇಲೆ ಮಾತ್ರ ವಿಭಾಗೀಯ ವೀಕ್ಷಣೆ ಪ್ರಾತಿನಿಧ್ಯವನ್ನು ಹೊಂದಿದ್ದೇವೆ ಆದ್ದರಿಂದ ಸಂಪೂರ್ಣ ಅರ್ಧ ಪೂರ್ಣ ವಿಭಾಗದ ವಿಷಯವನ್ನು ತೋರಿಸುವ ಬದಲು ಈ ಭಾಗವನ್ನು ತೆಗೆದುಹಾಕಲು ನಾವು ಬಳಸುತ್ತೇವೆ ನಾವು ಆ ಭಾಗವನ್ನು ತೆಗೆದುಹಾಕಿದಾಗ ನಾವು ಈ ಅಡ್ಡ ದೃಷ್ಟಿಕೋನದಿಂದ ನೋಡುತ್ತಿದ್ದರೆ ಈ ವಲಯದಲ್ಲಿ ಒಂದು ವಸ್ತು ಇದೆ ಎಂದು ನೋಡಬಹುದು ಅಂತೆಯೇ ನಾವು ಈ ವಸ್ತುವನ್ನು ಹೊಂದಿದ್ದೇವೆ ಅದನ್ನು ಈ ನಾಲ್ಕು ಸ್ಥಳಗಳಲ್ಲಿ ಬೋಲ್ಟ್ ಮಾಡಬಹುದು ಮತ್ತು ಇದು ಈ ಸಿಲಿಂಡರಾಕಾರದ ಭಾಗವನ್ನು ಹೊಂದಿದೆ ಈಗ ಮೇಲಿನ ನೋಟದಿಂದ ನೀವು ನೋಡುತ್ತಿದ್ದರೆ ಇದು ವೃತ್ತವನ್ನು ಹೊಂದಿರುತ್ತದೆ ಮತ್ತು ಈ ಸಣ್ಣ ಬೋಲ್ಟ್ ರೀತಿಯ ಭಾಗಗಳಿಂದ ಸುತ್ತುವರೆದಿರುವ ಆಂತರಿಕ ವಲಯಗಳಿವೆ ಮತ್ತು ನಾವು ಪರಿಗಣಿಸಲು ಬಯಸುವ ವಿಭಾಗ ಇದು ಮತ್ತು ಲಾಂಗ್ ಡ್ಯಾಶ್ ನಂತರ ಎರಡು ಸಣ್ಣ ಡ್ಯಾಶ್ಗಳು ಇರುತ್ತವೆ ಮತ್ತು ನಾವು ಆ ಭಾಗವನ್ನು ಉಳಿಸಿಕೊಳ್ಳಲು ಮತ್ತು ಈ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ನಾವು ಈ ಸಂಪೂರ್ಣ ಭಾಗವನ್ನು ತೆಗೆದುಹಾಕಿದರೆ ನಂತರ ನಾವು ಆ ಭಾಗದೊಳಗೆ ವಸ್ತುಗಳನ್ನು ಹೊಂದಿದ್ದೇವೆ ಆದ್ದರಿಂದ ಆ ಭಾಗದೊಳಗೆ ನಾವು ಆ ವಸ್ತುವನ್ನು ಹೊಂದಿದ್ದೇವೆ ಅದು ಮೇಲಕ್ಕೆ ಹೋಗುತ್ತದೆ ಏಕೆಂದರೆ ನಾವು ಈ ಭಾಗವನ್ನು ತೆಗೆದುಹಾಕಲು ಯೋಚಿಸುತ್ತಿದ್ದೇವೆ ಆ ರೀತಿಯಲ್ಲಿ ಅದನ್ನು ತೆಗೆದುಹಾಕಲು ನಾವು ಬಯಸುತ್ತೇವೆ ನಾವು ಆ ಭಾಗವನ್ನು ತೆಗೆದುಹಾಕುವಾಗ ಈ ವಸ್ತುವನ್ನು ಹೊಂದಿರುವ ಉಳಿದ ಭಾಗವು ಎಂದಿನಂತೆ ಉನ್ನತ ನೋಟವನ್ನು ನೀಡುತ್ತದೆ ಅಂತೆಯೇ ಈ ವಿಭಾಗೀಯ ವೀಕ್ಷಣೆಗಳು ಒಂದು ದೃಷ್ಟಿಕೋನದಲ್ಲಿ ಇರಬೇಕಾಗಿಲ್ಲ ಮುಂಭಾಗದ ನೋಟದಂತೆ ನೀವು ಒಂದು ವಿಭಾಗ ಅಥವಾ ಉನ್ನತ ನೋಟವನ್ನು ತೆಗೆದುಕೊಳ್ಳಬಹುದು ಅದು ಬಾಗಿದ ರೀತಿಯ ವಿಭಾಗಗಳೂ ಆಗಿರಬಹುದು ಉದಾಹರಣೆಗೆ ಇಲ್ಲಿ ಅದನ್ನು ನೋಡಿ ಇದು ನಮ್ಮಲ್ಲಿರುವ ವಸ್ತು ಮೊದಲನೆಯದಾಗಿ ಒಂದು ವಿಭಾಗವನ್ನು ಹೊಂದಿರಿ ಈ ಭಾಗವನ್ನು ಉಳಿಸಿಕೊಳ್ಳಿ ಮತ್ತೆ ಒಂದು ವಿಭಾಗವನ್ನು ಹೊಂದಿರಿ ಮತ್ತೆ ಒಂದು ವಿಭಾಗವನ್ನು ಹೊಂದಿರಿ ಮತ್ತು ಈ ಭಾಗವನ್ನು ಇರಿಸಿ ಅಂದರೆ ಈ ಸಂಪೂರ್ಣ ವಿಷಯವನ್ನು ಇಟ್ಟುಕೊಂಡು ಈ ಭಾಗವನ್ನು ತೆಗೆದುಹಾಕಿ ನೀವು ಅದನ್ನು ಮಾಡಿದರೆ ನಾವು ಅದನ್ನು ನೋಡೋಣ ನಾವು ತೆಗೆದುಹಾಕುತ್ತಿರುವ ಭಾಗ ಇದು ಮತ್ತು ಇದು ಖಾಲಿಯಾಗಿದೆ ಆದ್ದರಿಂದ ನಾವು ಇಲ್ಲಿ ಖಾಲಿಯಾಗಿದ್ದೇವೆ ಮತ್ತು ಇದು ನಾವು ತೆಗೆದುಹಾಕುತ್ತಿರುವ ಭಾಗವಾಗಿದೆ ಆದ್ದರಿಂದ ನಾವು ಡ್ಯಾಶ್ ಮಾಡಿದ ಒಂದನ್ನು ಹೊಂದಿದ್ದೇವೆ ಮತ್ತು ಈ ಸಂಪೂರ್ಣ ವಸ್ತುವನ್ನು ನಾವು ಮುಂಭಾಗದಿಂದ ನೋಡಲಾಗುವುದಿಲ್ಲ ಆದರೆ ಮತ್ತೆ ಇಲ್ಲಿ ನಾವು ಡ್ಯಾಶ್ ರೇಖೆಯನ್ನು ಹೊಂದಿದ್ದೇವೆ ನಿಮಗೆ ದೃಷ್ಟಿಕೋನ ವೀಕ್ಷಣೆಯನ್ನು ನೀಡಲು ಈ 3 ಡಿ ವಸ್ತುಗಳ ಸ್ಲೈಸ್ ಹೊಂದಿದ್ದರೆ ಮತ್ತು ಈ ವಿಭಾಗವನ್ನು ಆ ದಿಕ್ಕಿನಲ್ಲಿ ಇಟ್ಟುಕೊಂಡಿದ್ದರೆ ಈ ಭಾಗವನ್ನು ತೆಗೆದುಹಾಕುವುದು ನಂತರ ನೋಟವು ಹಾಗೆ ಇರಬೇಕು ವಸ್ತು ಇರುವ ಹ್ಯಾಚ್ ದಿಕ್ಕುಗಳನ್ನು ಗಮನಿಸಿ ಏಕೆಂದರೆ ವಿಭಾಗವನ್ನು ಇಲ್ಲಿ ಮಾತ್ರ ಪರಿಗಣಿಸಲಾಗುತ್ತದೆ ಆದರೆ ಆ ವೃತ್ತದ ಒಳಗೆ ಅಲ್ಲ ಅದು ವೃತ್ತವು ಪೂರ್ಣಗೊಳ್ಳಲು ಒಂದು ಕಾರಣವಾಗಿದೆ ಅಂತೆಯೇ ಇಲ್ಲಿ ನಾವು ಕ್ರಾಂತಿಯ ಘನತೆಯನ್ನು ಹೊಂದಿದ್ದೇವೆ ನಾವು ಕಟ್ ವಿಭಾಗವನ್ನು ತೆಗೆದುಕೊಳ್ಳುತ್ತಿದ್ದರೆ ಇಲ್ಲಿ ನೀವು ನೋಡಬಹುದು ಲಾಂಗ್ ಡ್ಯಾಶ್ ನಂತರ ಎರಡು ಸಣ್ಣ ಡ್ಯಾಶ್ಗಳು ಹೊಂದಿದ್ದೇವೆ ಮತ್ತೊಂದು ಪ್ರಾತಿನಿಧ್ಯ ಇಲ್ಲಿದೆ ನಾವು ಆ ಭಾಗವನ್ನು ಉಳಿಸಿಕೊಳ್ಳಲು ಮತ್ತು ಉಳಿದ ಭಾಗವನ್ನು ತೆಗೆದುಹಾಕಲು ಬಯಸುತ್ತೇವೆ ನಂತರ ನಾವು ಎಲ್ಲಿ ತೆಗೆದುಹಾಕುತ್ತಿದ್ದರೂ ಈ ವಿಭಾಗೀಯ ವಸ್ತುಗಳು ನಮ್ಮಲ್ಲಿ ಉಳಿದಿರುವ ವಸ್ತುಗಳು ಇವೆ ಉಳಿದ ಭಾಗವು ಖಾಲಿಯಾಗಿದೆ ಸಾಮಾನ್ಯವಾಗಿ ಕತ್ತರಿಸಿದ ಸಮತಲಗಳನ್ನು ವಿಭಿನ್ನ ಶೈಲಿಗಳಲ್ಲಿ ಪ್ರತಿನಿಧಿಸಲಾಗುತ್ತದೆ ಮುಂಭಾಗದ ಅಥವಾ ಲಂಬ ಕತ್ತರಿಸುವ ಸಮತಲವಿದೆ ಒಬ್ಬರು ಸಮತಲ ಕಟ್ ಸಮತಲಗಳನ್ನು ಸಹ ಹೊಂದಬಹುದು ವಿಭಾಗೀಯ ಸಮತಲ ಪ್ರೊಫೈಲ್ ಕಟ್ ಆಗಿರಬಹುದು ಇನ್ನೊಂದು ನಾವು ಸಹಾಯಕ ಸಮತಲಗಳಂತೆ ಕಲಿತ ಸಮತಲಗಳು ಈ ಸಹಾಯಕ ಲಂಬ ಸಮತಲದಲ್ಲಿ ಸಹಾಯಕ ಇಳಿಜಾರಾದ ಸಮತಲಗಳು ಸಹ ನಾವು ಕಡಿತವನ್ನು ಹೊಂದಬಹುದು ಆದ್ದರಿಂದ ಅಂತಹ ರೀತಿಯ ವಿಷಯಗಳನ್ನು ನಾವು ಸಹಾಯಕ ವಿಭಾಗದ ಸಮತಲಗಳು ಎಂದು ಕರೆಯುತ್ತೇವೆ ಮತ್ತು ಒಬ್ಬರು ಓರೆಯಾದ ವಿಭಾಗೀಯ ವೀಕ್ಷಣೆಗಳನ್ನು ಹೊಂದಬಹುದು ಮುಂದಿನ ತರಗತಿಯಲ್ಲಿ ನಾವು ವಿಭಾಗೀಯ ವೀಕ್ಷಣೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುತ್ತೇವೆ ಮತ್ತು ಅವುಗಳನ್ನು ಡ್ರಾಯಿಂಗ್ ಶೀಟ್ನಲ್ಲಿ ಪ್ರತಿನಿಧಿಸುತ್ತೇವೆ